ಅಸೆಂಬ್ಲಿ ಡ್ರಾಯಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ಗೌರವ್ ಸಿಂಗ್ ಪ್ರೊಫೆಸರ್ ರಾಜಾರಾಮ್ ಲಕ್ಕರಾಜು ಅವರು ತೆಗೆದುಕೊಂಡ ಈ ಇಂಜಿನಿಯರಿಂಗ್ ಡ್ರಾಯಿಂಗ್ ಕೋರ್ಸ್ ಗೆ ನಾನು ಬೋಧನಾ ಸಹಾಯಕ ಈ ಕೋರ್ಸ್ ಅನ್ನು ನಾನು ಪುನರಾರಂಭಿಸುತ್ತೇನೆ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ನಲ್ಲಿ ನಾವು ವಿನ್ಯಾಸಗೊಳಿಸಿದ ಭಾಗಗಳ ಜೋಡಣೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ನಾವು ಈಗಾಗಲೇ ನೋಡಿದ್ದೇವೆ ಭಾಗಗಳ ವಿನ್ಯಾಸದ ಬಗ್ಗೆ ನೀವು ಇಲ್ಲಿಯವರೆಗೆ ಕಲಿತಿರಬಹುದು ಆದ್ದರಿಂದ ಈಗ ಎಂಜಿನಿಯರಿಂಗ್ನಲ್ಲಿ ಒಂದು ಪ್ರಮುಖ ವಿಷಯವಿದೆ ಒಂದು ನಿರ್ದಿಷ್ಟವಾದ ಪೂರ್ಣ ವಿನ್ಯಾಸವನ್ನು ಮಾಡಲು ಆ ಭಾಗಗಳನ್ನು ಜೋಡಿಸಬೇಕು ನಾವು ಅಂತಹ ಸರಳ ಮನೆಯ ವಸ್ತುವಾದ ಕತ್ತರಿ ನೋಡಬಹುದು ನೀವು ಹೊಂದಿರುವ ಪರದೆಯ ಮೇಲೆ ಅದನ್ನು ನೋಡಬಹುದು ನಾವು ಈ ಕತ್ತರಿಯನ್ನು ಬ್ಲೇಡ್ಗಳು ಅದರ ಹ್ಯಾಂಡಲ್ ಪಿನ್ ಪಿವೋಟ್ ಎಂದು ಗುರುತಿಸಬಹುದು ಮತ್ತು ಆದ್ದರಿಂದ ನಾವು ನಿರ್ದಿಷ್ಟವಾಗಿ ಇಲ್ಲಿ 5 ಭಾಗಗಳನ್ನು ನೋಡಬಹುದು ಈ ನಿರ್ದಿಷ್ಟ ಕತ್ತರಿ ತಯಾರಿಸಲು ಅವುಗಳನ್ನು ಜೋಡಿಸಲಾಗಿದೆ ಈ ವಿಭಿನ್ನ ಭಾಗಗಳನ್ನು ನಾವು ಇಲ್ಲಿ ನೋಡಬಹುದು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ನಲ್ಲಿನ ಎಲ್ಲಾ ರೀತಿಯ ಸಾಧನಗಳನ್ನು ಬಳಸಿಕೊಂಡುಪ್ರತಿಯೊಂದು ಭಾಗಗಳನ್ನು ವಿನ್ಯಾಸಗೊಳಿಸಲು ನಮ್ಮ ಹಿಂದಿನ ಕೋರ್ಸ್ನಲ್ಲಿ ಕಲಿತಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಭಾಗಗಳನ್ನು ಬಳಸಿಕೊಂಡು ನಾವು ಇವುಗಳನ್ನು ಒಟ್ಟುಗೂಡಿಸಿ ಯಾವುದೇ ಯಂತ್ರೋಪಕರಣಗಳನ್ನು ಯಾವುದೇ ಎಲೆಕ್ಟ್ರಾನಿಕ್ ಘಟಕವನ್ನು ರೂಪಿಸಬಹುದು ಆದ್ದರಿಂದ ಇವುಗಳಲ್ಲಿ ಮತ್ತೊಂದು ಸರಳ ವಿನ್ಯಾಸವಾದ ಕತ್ತರಿಯನ್ನು ನೋಡಬಹುದು ನಮ್ಮಲ್ಲಿರುವ ಮತ್ತೊಂದು ವಿನ್ಯಾಸವೆಂದರೆ ಅದು ಗಾಳಿ ಟರ್ಬೈನ್ ಎಂದು ನಾವು ನೋಡಬಹುದು ಇದು ನವೀಕರಿಸಬಹುದಾದ ಶಕ್ತಿ ಯ ಅತ್ಯಂತ ಜನಪ್ರಿಯ ಮೂಲವಾಗಿದೆ ಈ ಸಾಧನವು ಬ್ಲೇಡ್ಗಳು ಟರ್ಬೈನ್ಗಳು ಮೋಟಾರ್ ಎಂಜಿನ್ ಅನ್ನು ಒಳಗೊಂಡಿದೆ ನಾವು ಈ ಪೀಠವನ್ನು ಸಹ ನೋಡಬಹುದು ಈ ಗಾಳಿ ಟರ್ಬೈನ್ ಈ ಬ್ಲೇಡ್ಗಳಿಂದ ಮಾಡಲ್ಪಟ್ಟಿದೆ ಎಂದು ನೀವು ನೋಡಬಹುದು ಈ ಸಾಫ್ಟ್ವೇರ್ನಲ್ಲಿಯೇ ವಿನ್ಯಾಸಗೊಳಿಸಲಾದ ಇದರ ಪ್ರತ್ಯೇಕ ಭಾಗಗಳನ್ನು ನಾವು ನೋಡಬಹುದು ಮತ್ತು ಗಾಳಿ ಟರ್ಬೈನ್ ಅನ್ನು ರೂಪಿಸಲು ಇವುಗಳ ಜೋಡಣೆಯನ್ನು ನಾವು ನೋಡಬಹುದು ಈ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ನ ಉತ್ತಮ ವೈಶಿಷ್ಟ್ಯ ಎಂದರೆ ಇದು ನಿಜವಾಗಿ ಕೆಲಸ ಮಾಡುತ್ತದೆ ಎಂದರೆ ಅದು ಬ್ಲೇಡ್ ಗಳನ್ನು ನೀವು ನೋಡಬಹುದಾದ ಘನವಸ್ತುಗಳ ಯಂತ್ರಶಾಸ್ತ್ರವನ್ನು ಅನುಕರಿಸುವಂತೆ ಮಾಡುತ್ತದೆ ಗಾಳಿಯು ಬ್ಲೇಡ್ಗಳಿಗೆ ಹೊಡೆಯುವುದರಿಂದ ಬ್ಲೇಡ್ಗಳು ಗಾಳಿಯ ದಿಕ್ಕಿನಲ್ಲಿ ತಿರುಗಬಹುದು ಇಡೀ ವ್ಯವಸ್ಥೆ ಮತ್ತು ಮೋಟರ್ ಸಹ ಚಲನೆಯಲ್ಲಿರುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ಒಂದು ವಿನ್ಯಾಸ ನಾವು ನೋಡಬಹುದಾದ ಈ ಟ್ರಾಕ್ಟರ್ ಅನ್ನು ನಿರ್ಮಿಸಲು ಹೆಚ್ಚು ಸಂಕೀರ್ಣವಾದ ವಸ್ತುಗಳ ಜೋಡಣೆಯನ್ನು ಸಹ ಸಾಲಿಡ್ವರ್ಕ್ಸ್ ಬೆಂಬಲಿಸುತ್ತದೆ ಈ ಸುಂದರವಾದ ಟ್ರಾಕ್ಟರ್ ಅನ್ನು ರೂಪಿಸಲು ನಿರ್ಮಾಣ ಮಾಡಿ ಸಂಗ್ರಹಿಸಲಾದ ಅನೇಕ ಘಟಕಗಳು ಇವು ಇದರ ಭಾಗಗಳನ್ನು ನೋಡಬಹುದುಈ ದೊಡ್ಡ ಟೈರ್ ಗಳು ಸಣ್ಣ ಟೈರ್ ಎಂಜಿನ್ಗಳು ಹೊಗೆ ನಿಷ್ಕಾಸ ಮತ್ತು ಈ ಎಲ್ಲ ವಸ್ತುಗಳನ್ನು ನಾವು ನೋಡಬಹುದು ಈ ಒಂದು ಟ್ರಾಕ್ಟರ್ ಅನ್ನು ರೂಪಿಸಲು ಇವುಗಳನ್ನು ಬಹಳ ಸುಂದರವಾಗಿ ಜೋಡಿಸಲಾಗಿದೆ ಈ ಎಲ್ಲಾ ಜೋಡಣೆಗಳು ಕೆಲವು ಪ್ರಾಥಮಿಕ ಜೋಡಣೆ ಪರಿಭಾಷೆಗಳನ್ನು ಒಳಗೊಂಡಿವೆ ಅವುಗಳನ್ನು ನಾವು ಒಂದೊಂದಾಗಿ ನೋಡೋಣ ಸಾಲಿಡ್ವರ್ಕ್ಸ್ ನಲ್ಲಿನ ಸಭೆ ಇಲ್ಲಿ ಮೇಟ್ ಗೆ ಸಮಾನಾರ್ಥಕವಾಗಿದೆ ಮೇಟ್ ಆಯ್ಕೆಯನ್ನು ನೀವು ನೋಡಬಹುದು ಆದ್ದರಿಂದ ಜೋಡಣೆ ವಿಭಾಗದಲ್ಲಿ ನಾವು ಪ್ರಾಥಮಿಕ ಹಂತದಿಂದ ಘಟಕಗಳನ್ನು ಹೇಗೆ ಸೇರಿಸುವುದು ಎಂದು ನೋಡಬಹುದು ಮತ್ತು ಇಲ್ಲಿ ನಾವು ನೋಡಬಹುದಾದ ಎಲ್ಲಾ ಸಾಧನಗಳನ್ನು ಕಲಿಯಬಹುದು ಆದ್ದರಿಂದ ನಾವು ಪ್ರಾರಂಭದಿಂದಲೇ ಶುರುಮಾಡೋಣ ಈಗ ಮೊದಲಿನಿಂದ ನಾವು ಹೊಸ ಡಾಕ್ಯುಮೆಂಟ್ ತೆರೆಯಲು ಈ ಹೊಸ ಆಜ್ಞೆಯನ್ನು ಬಳಸುತ್ತಿದ್ದೇವೆ ನಾವು ಈ ಭಾಗ ವಿಭಾಗ ದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಈಗ ನಾವು ಈ ಜೋಡಣೆ ಮೂಲಕ ಹೋಗುವಾಗ ನಾವು ಈ ಜೋಡಣೆ ಯನ್ನು ಒತ್ತಬೇಕು ಮತ್ತು ಓಕೆ ಈ ಜೋಡಣೆ ವಿಷಯದಲ್ಲಿ ವಿಂಡೋ ಈ ರೀತಿ ಕಾಣುತ್ತದೆ ಬಹು ಘಟಕಗಳನ್ನು ಜೋಡಿಸಲು ಇಲ್ಲಿ ನಾವು ನೋಡಬಹುದಾದ ಘಟಕಗಳನ್ನು ಸೇರಿಸಬೇಕಾಗಿದೆ ನಂತರ ಬ್ರೌಸ್ ಮೂಲಕ ಹೋದರೆ ಅದು ತೆರೆಯುತ್ತದೆ ಆದ್ದರಿಂದ ನಾವು ಈ ಕೆಲವು ಉದಾಹರಣೆಗಳನ್ನು ಪರಿಶೀಲಿಸುವ ಮೂಲಕ ವಿಷಯಗಳನ್ನು ಹೇಗೆ ಸೇರಿಸುವುದು ಎಂಬುದನ್ನು ನೋಡೋಣ ಆದ್ದರಿಂದ ಇದು ಕತ್ತರಿ ನಾವು ಕಂಟ್ರೋಲ್ ಹಿಡಿದು ಅನೇಕ ವಿಷಯಗಳನ್ನು ಆಯ್ದುಕೊಳ್ಳೋಣ ಮತ್ತು ಓಪನ್ ಅನ್ನು ಒತ್ತಿ ಸಾಲಿಡ್ವರ್ಕ್ಸ್ ನಲ್ಲಿ ನಾವು ನೋಡಬಹುದಾದ ಮೊದಲ ಭಾಗ ಇದು ಆದ್ದರಿಂದ ಈ ರೀತಿಯಲ್ಲಿ ನಾವು ಮಾಡಬಹುದು ಇಲ್ಲಿಯವರೆಗೆ ನಾವು ಹೊಸ ಡಾಕ್ಯುಮೆಂಟ್ ಅನ್ನು ಚರ್ಚಿಸಿದ್ದೇವೆ ನಾವು ಈ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅಂದರೆ ಈಗ ನಾವು ಈ ಜೋಡಣೆ ಯಲ್ಲಿ ಕೆಲಸ ಮಾಡುತ್ತೇವೆ ನಾವು ಜೋಡಣೆ ಅನ್ನು ಒತ್ತೋಣ ಜೋಡಣೆ ಅನ್ನು ಒತ್ತಿಓಕೆ ಒತ್ತಿ ಆದ್ದರಿಂದ ಈ ವಿಂಡೋ ಕೆಲವು ಭಾಗಗಳನ್ನು ತೆರೆಯಲು ನಮ್ಮನ್ನು ಕೇಳುತ್ತದೆಈ ವಿಂಡೋ ಜೋಡಣೆಯ ವಿಂಡೋ ಆಗಿದೆ ನಾವು ಈ ಇನ್ಸರ್ಟ್ ಘಟಕಕ್ಕೆ ಹೋಗಬೇಕು ಮತ್ತು ನಂತರ ಬ್ರೌಸ್ ಮಾಡಬೇಕು ನಮಗೆ ಬೇಕಾದ ಭಾಗಗಳನ್ನು ನಾವು ಆರಿಸಬೇಕಾಗುತ್ತದೆ ನಾವು ಕಂಟ್ರೋಲ್ ಹಿಡಿದು ಎಲ್ಲಾ ಭಾಗಗಳನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಓಪನ್ ಒತ್ತಿ ಆದ್ದರಿಂದ ಈ ಗಾಳಿ ಟರ್ಬೈನ್ ಅನ್ನು ಸಿದ್ಧಪಡಿಸಲು ಈ ಭಾಗಗಳು ಅವಶ್ಯಕ ಆದ್ದರಿಂದ ಈ ರೀತಿಯಾಗಿ ನಾವು ಈ ವಿಂಡೋದಲ್ಲಿ ಘಟಕಗಳನ್ನು ಸೇರಿಸಬಹುದು ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ನಾವು ಇರಿಸಲಾಗಿರುವ ಮೊದಲ ವಸ್ತು ವಿಂಡೋದಲ್ಲಿ ಇರಿಸಿರುವದನ್ನು ನಾವು ನೋಡಿದರೆ ಇದು ಸ್ಥಿರವಾಗಿ ಉಳಿಯುತ್ತದೆ ಮತ್ತು ಅದು ಎಲ್ಲಿಯೂ ಚಲಿಸಲು ಸಾಧ್ಯವಿಲ್ಲ ಆದಾಗ್ಯೂ ಇತರ ಭಾಗಗಳನ್ನು ಸರಿಸಬಹುದು ನೀವು ಅದನ್ನು ನೋಡಬಹುದು ಇದನ್ನು ಚಲಿಸುವಂತೆ ಮಾಡಲು ನಾವು ಈ ವಸ್ತುವಿನಮೇಲೆ ಬಲಬದಿಯನ್ನು ಒತ್ತಬೇಕು ನಂತರ ಫ್ಲೋಟ್ ಮೇಲೆ ಒತ್ತಬೇಕು ಆದ್ದರಿಂದ ಇದು ಈಗಿನಿಂದ ತೇಲುತ್ತದೆ ಉಲ್ಲೇಖವಾಗಿ ಮಾಡಲು ನೀವು ಬೇರೆಯದನ್ನು ಭದ್ರಪಡಿಸಬಹುದು ಇದನ್ನು ಈಗ ಭದ್ರಪಡಿಸಲಾಗಿದೆ ಮತ್ತು ಇವೆಲ್ಲವೂ ಚಲಿಸುತ್ತಿವೆ ಆದ್ದರಿಂದ ಈ ರೀತಿಯಾಗಿ ನಾವು ಏನನ್ನಾದರೂ ತೇಲುವಂತೆ ಮಾಡಬಹುದು ಮತ್ತು ಕೆಲವು ವಸ್ತುಗಳನ್ನು ಭದ್ರಪಡಿಸಬಹುದು ಆದ್ದರಿಂದ ಕೆಲವೊಂದು ಉಪಕರಣಗಳನ್ನು ನೋಡಬಹುದು ಈ ವಿಸಿಬಿಲಿಟಿ ಐಕಾನ್ ನಿಂದ ಇದರ ಮೂಲವನ್ನು ನಾವು ನೋಡಬಹುದು ನಾವು ಪ್ರತಿ ವಸ್ತುವಿನ ಮೂಲವನ್ನು ನೋಡಬಹುದು ನಾವು ಇಲ್ಲಿಂದ ಸಮತಲ ಗಳನ್ನು ನೋಡಬಹುದು ಇದಕ್ಕಾಗಿ ನಾವು ಸಮತಲ ಬಗ್ಗೆ ಹೇಳುವದಾದರೆ ಇದಕ್ಕಾಗಿ ನಾವು ಈ ಮರೆಮಾಚುವಿಕೆ ಮತ್ತು ತೋರಿಸುವಿಕೆ ಗೆ ಹೋಗಬೇಕು ಮತ್ತು ಸಮತಲಗಳ ಮೇಲೆ ವಸ್ತುಗಳ ಮೇಲೆ ಒತ್ತಿ ನಾವು ಮುಂಭಾಗದ ಸಮತಲ ಬಲ ಸಮತಲ ವನ್ನು ನೋಡಬಹುದು ನಾವು ಈ ಹಿಂದೆ ವಿನ್ಯಾಸಗೊಳಿಸಿದ ಭಾಗಗಳನ್ನು ಆಮದು ಮಾಡಿಕೊಳ್ಳುವ ಮೂಲ ಮಾರ್ಗ ಇದು ಇನ್ನೊಂದು ದಾರಿಯ ಪ್ರಕಾರ ನಾವು ಮೊದಲೇ ಮಾಡಿದಂತೆ ಒಂದು ಭಾಗವನ್ನು ನಾವು ವಿನ್ಯಾಸಗೊಳಿಸುತ್ತಿದ್ದೇವೆ ಎಂದು ಭಾವಿಸೋಣ ನಿಮಗೆ ಈ ಹಿಂದಿನ ವಿಂಡೋ ಭಾಗ ವಿಂಡೋವಿನ ಪರಿಚಯವಿದೆ ಆದ್ದರಿಂದ ಈಗ ನೀವು ಈ ಭಾಗವನ್ನು ವಿನ್ಯಾಸಗೊಳಿಸಿದ್ದೀರಿ ಮತ್ತು ನೀವು ಈಗಾಗಲೇ ಇತರ ಭಾಗಗಳನ್ನು ಸಿದ್ಧಪಡಿಸಿದ್ದೀರಿ ಜೋಡಣೆಯಲ್ಲಿ ಇದನ್ನು ಬಳಸಲು ನೀವು ಈ ಫೈಲ್ಗೆ ಹೋಗಬೇಕು ಭಾಗದಿಂದ ಜೋಡಣೆ ಮಾಡುವದನ್ನು ಆಯ್ದುಕೊಳ್ಳಬೇಕು ಆದ್ದರಿಂದ ನಾವು ಚರ್ಚಿಸುತ್ತಿದ್ದ ಅದೇ ಕೊನೆಯ ವಿಂಡೋವನ್ನು ಇಲ್ಲಿ ನೋಡಬಹುದು ನೀವು ಇದನ್ನು ಈ ರೀತಿ ಆಮದು ಮಾಡಿಕೊಳ್ಳಬಹುದು ತದನಂತರ ಘಟಕವನ್ನು ಬ್ರೌಸ್ ಮುಖಾಂತರ ಮತ್ತೆ ಘಟಕಗಳನ್ನು ಸೇರಿಸಿ ಮತ್ತು ನಾವು ಸೇರಿಸಲು ಉದ್ದೇಶಿಸಿರುವ ಇತರ ವಸ್ತುಗಳನ್ನೂ ಸೇರಿಸಿ ಈಗ ಈ ಪ್ರತಿಯೊಂದು ವಸ್ತುಗಳನ್ನು ಒಂದಕ್ಕೊಂದು ಜೋಡಿಸಲು ಸಾಲಿಡ್ವರ್ಕ್ಸ್ನಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಜೋಡಣೆಯನ್ನು ನಾವು ತಿಳಿದುಕೊಳ್ಳಬೇಕು ಈ ಅಸೆಂಬ್ಲಿ ಸಾಫ್ಟ್ವೇರ್ ಮೇಟ್ ಗೆ ಸಮಾನಾರ್ಥಕವಾಗಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಾವು ಮೇಟ್ ಮೇಲೆ ಒತ್ತಿದರೆ ಇಲ್ಲಿ ನಾವು ವಿವಿಧ ರೀತಿಯ ಮೇಟ್ ಗಳನ್ನು ನೋಡಬಹುದು ಸ್ಟ್ಯಾಂಡರ್ಡ್ ಮೇಟ್ ಸುಧಾರಿತ ಮೇಟ್ ಯಾಂತ್ರಿಕ ಮೇಟ್ ಆದ್ದರಿಂದ ಸ್ಟ್ಯಾಂಡರ್ಡ್ ಮೇಟ್ ಗಳಲ್ಲಿ ಕೊಇನ್ಸಿಡೆಂಟ್ ಸಮಾನಾಂತರ ಲಂಬ ಸ್ಪರ್ಶಕ ಕೇಂದ್ರೀಕೃತ ಹೀಗೆ ಮತ್ತು ಹೆಚ್ಚಿನ ಸುಧಾರಿತ ಮೇಟ್ಗಳು ಹಿಂಜ್ ಗೇರ್ ರ್ಯಾಕ್ ಪಿನಿಯನ್ ಇನ್ನೂ ಹಲವು ಇವೆ ಆದ್ದರಿಂದ ನಾವು ಅವುಗಳಲ್ಲಿ ಪ್ರತಿಯೊಂದನ್ನು ನೋಡೋಣ ಅವುಗಳಲ್ಲಿ ಕೆಲವು ಪ್ರಾಥಮಿಕ ಮೇಟ್ ಗಳನ್ನು ಒಂದೊಂದಾಗಿ ನೋಡೋಣ ನಾವು ಹೊಸ ಡಾಕ್ಯುಮೆಂಟ್ ಹೊಸ ಅಸೆಂಬ್ಲಿ ಯನ್ನು ತೆರೆಯೋಣ ನಾನು ಇಲ್ಲಿ ಎರಡು ಬ್ಲಾಕ್ಗಳನ್ನು ಹೊಂದಿದ್ದೇನೆ ಎರಡು ಮರದ ಬ್ಲಾಕ್ಗಳನ್ನು ನಾವು ಇಲ್ಲಿ ನೋಡಬಹುದು ಈಗ ಇವುಗಳನ್ನು ಒಟ್ಟುಗೂಡಿಸಲು ಬಯಸಿದರೆ ನಾವು ಮೇಟ್ ಗೆ ಹೋಗಬೇಕು ಈ ಮೇಟ್ ಆಯ್ಕೆಯು ಒಂದು ವಿಂಡೋ ವನ್ನು ಹೊಂದಿದೆ ಎಂದು ನಾವು ಇಲ್ಲಿ ನೋಡುತ್ತೇವೆ ಸಣ್ಣ ವಿಂಡೋ ಮೇಲೆ ನಾವು ಒತ್ತಬೇಕು ಮತ್ತು ನಾವು ಮೇಟ್ ಮಾಡಲು ಬಯಸುವ ಮುಖಗಳನ್ನು ಆಯ್ಕೆ ಮಾಡಿ ಆದ್ದರಿಂದ ಇವುಗಳಲ್ಲಿ ಮೊದಲನೆಯದು ಈ ಕೊಇನ್ಸಿಡೆಂಟ್ ಮೇಟ್ ಕೊಇನ್ಸಿಡೆಂಟ್ ಮೇಟ್ ಅಲ್ಲಿ ನಾವು ಜೋಡಿಸಲು ಅಥವಾ ಮೇಟ್ ಮಾಡಲು ಬಯಸುವ ಎರಡು ವಿಷಯಗಳು ಕೊಇನ್ಸಿಡೆಂಟ್ ಆಗುತ್ತವೆ ಈ ಅಂಚು ಈ ನಿರ್ದಿಷ್ಟ ಅಂಚಿಗೆ ಅಂಟಿಕೊಳ್ಳಬೇಕೆಂದು ನಾವು ಬಯಸುತ್ತೇವೆ ಎಂದು ಭಾವಿಸೋಣ ಆದ್ದರಿಂದ ನೀವು ಇಲ್ಲಿ ಪೂರ್ವವೀಕ್ಷಣೆಯನ್ನು ನೋಡಬಹುದು ಇದನ್ನು ಈ ಅಂಚಿನೊಂದಿಗೆ ಸಾಲಾಗಿ ಇರಿಸಲಾಗಿದೆ ಮತ್ತು ಒಮ್ಮೆ ನಾವು ಓಕೆ ಒತ್ತಿ ದರೆ ಇದು ಇದರೊಂದಿಗೆ ಮೇಟ್ ಆಗುತ್ತದೆ ಆದ್ದರಿಂದ ಇದನ್ನು ಈ ಅಂಚಿನೊಂದಿಗೆ ಜೋಡಿಸಲಾಗಿದೆ ಆದಾಗ್ಯೂ ಚಲನೆಯ ಸಡಿಲವಾದ ಡಿಗ್ರಿ ಆಫ್ ಫ್ರೀಡಂ ದಿಂದಾಗಿ ಇದು ಚಲಿಸಬಹುದು ಮತ್ತು ತಿರುಗಬಹುದು ಆದಾಗ್ಯೂ ನಿಯೋಜನೆ ಎಲ್ಲಾ ಒಂದೇ ಆಗಿರುತ್ತದೆ ನಮ್ಮಲ್ಲಿರುವಂತೆ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಈ ಭಾಗವನ್ನು ಸರಿಸಲು ಸಾಧ್ಯವಿಲ್ಲ ಏಕೆಂದರೆ ಮೊದಲನೆಯದಾಗಿ ನಾನು ಇಲ್ಲಿಗೆ ತಂದ ಮೊದಲ ವಸ್ತು ಈ ಬ್ಲಾಕ್ ಆಗಿತ್ತು ಮತ್ತು ಇದನ್ನು ಭದ್ರಪಡಿಸಲಾಗಿದೆ ಇದನ್ನು ಫ್ಲೋಟ್ ಮಾಡಬೇಕಾಗಿದೆ ಮತ್ತು ನಾನು ಇದನ್ನು ಫ್ಲೋಟ್ ಮಾಡಬಹುದು ಆದ್ದರಿಂದ ಈಗ ಇವೆರಡನ್ನೂ ಸರಿಸಬಹುದು ಆದರೆ ಉಲ್ಲೇಖ ವನ್ನು ಮಾಡಲು ನಮಗೆ ಒಂದು ವಸ್ತುವನ್ನು ಭದ್ರಪಡಿಸಬೇಕಾದ ಅಗತ್ಯವಿದೆ ಆದ್ದರಿಂದ ಈಗ ನಾವು ಇದನ್ನು ಭದ್ರಪಡಿಸಬಹುದು ಇದರ ಮೇಲೆ ಬಲ ಬದಿಯನ್ನು ಒತ್ತಿ ಭದ್ರಪಡಿಸಿದೆ ಆದ್ದರಿಂದ ಈಗ ಇದು ಚಲಿಸುತ್ತಿದೆ ಮತ್ತು ಇದನ್ನು ಭದ್ರಪಡಿಸಲಾಗಿದೆ ಆದ್ದರಿಂದ ಇದು ಒಂದು ಕೊಇನ್ಸಿಡೆಂಟ್ ಮೇಟ್ ಆಗಿತ್ತು ಇನ್ನೊಂದು ವಿಷಯ ನಾವು ಸಾ ಮಾನ್ಯವಾಗಿ ಬಳಸುವ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಈ ಕೊಇನ್ಸಿಡೆಂಟ್ ಮೇಟ್ನಿಂದ ಮೂಲವನ್ನು ಭದ್ರಪಡಿಸುವದು ಈ ನಿರ್ದಿಷ್ಟ ಬ್ಲಾಕ್ ಅದರ ಮೂಲವನ್ನು ಹೊಂದಿದೆ ಎಂದು ಭಾವಿಸೋಣ ಈ ಮೂಲವನ್ನು ನಾವು ಇಲ್ಲಿ ನೋಡಬಹುದು ಆದಾಗ್ಯೂ ಈ ಜ್ಯಾಮಿತಿಯ ಮೂಲ ಈ ಇಡೀ ಹಲಗೆ ಮೂಲ ಈ ಇಡೀ ವಿಂಡೋ ಮೂಲ ಇಲ್ಲಿದೆ ಆದ್ದರಿಂದ ಈ ಜೋಡಣೆಯು ಮೂಲದಿಂದ ಪ್ರಾರಂಭವಾಗಬೇಕೆಂದು ನಾವು ಬಯಸಿದರೆ ಮೊದಲಿಗೆ ಮೇಟ್ ಅನ್ನು ಆರಿಸಬೇಕು ನಂತರ ಈ ವಸ್ತುವಿನ ಮೂಲ ಮತ್ತು ಈ ವಸ್ತುವಿನ ಮೂಲ ಮತ್ತು ಅದು ಇಲ್ಲಿ ಮೇಟ್ ಆಗುತ್ತದೆ ಓಕೆ ಒತ್ತಿ ಆದ್ದರಿಂದ ಇದನ್ನು ಮೇಟ್ ಮಾಡಲಾಗಿಲ್ಲ ಏಕೆಂದರೆ ಈ ವಸ್ತುವನ್ನು ಭದ್ರಪಡಿಸಲಾಗಿದೆ ಮತ್ತು ನಾವು ಈಗಾಗಲೇ ಈ ಅಂಚನ್ನು ಇದರ ಅಂಚಿನೊಂದಿಗೆ ಸಾಲಾಗಿ ಇರಿಸಿದ್ದೇವೆ ಆದ್ದರಿಂದ ನಾವು ಇದನ್ನು ಫ್ಲೋಟ್ ಮಾಡಿದರೆ ಈಗ ನಾವು ಇಡೀ ಸಮತಲದ ಮೂಲವು ಈ ಪೆಟ್ಟಿಗೆಯ ಈ ಮೂಲ ದೊಂದಿಗೆ ಸಾಲಾಗಿ ಇರುವದನ್ನು ನೋಡಬಹುದು ಮತ್ತು ಈಗ ಇದು ಫ್ಲೋಟ್ ಆಗುತ್ತಿದೆ ಮತ್ತು ಇದನ್ನು ಈಗ ಭದ್ರಪಡಿಸಲಾಗಿದೆ ಏಕೆಂದರೆ ಅದನ್ನು ಸಮತಲದ ಮೂಲದೊಂದಿಗೆ ಜೋಡಿಸಬೇಕಾಗಿದೆ ಇದು ಕೊಇನ್ಸಿಡೆಂಟ್ ಮೇಟ್ ಆಗಿತ್ತು ಈ ಜೋಡಣೆಯಲ್ಲಿನ ಮೇಟ್ ನ ಇತಿಹಾಸವನ್ನು ನಾವು ಇಲ್ಲಿ ನೋಡಬಹುದು ನಾವು ಮಾಡಿದ್ದು ಏನೆಂದರೆ ಇದು ಎರಡು ಬ್ಲಾಕ್ಗಳ ಅಂಚಿನ ನಡುವೆ ಇದ್ದ ಮೊದಲ ಕೊಇನ್ಸಿಡೆಂಟ್ ಮೇಟ್ ಮತ್ತು ಎರಡನೆಯದು ಈ ಬ್ಲಾಕ್ನ ಮೂಲ ಮತ್ತು ಸಮತಲ ನಿರ್ದೇಶಾಂಕದ ಮೇಟ್ ಆದ್ದರಿಂದ ಇದು ಕೊಇನ್ಸಿಡೆಂಟ್ ಮೇಟ್ ಆಗಿದ್ದನ್ನು ಇಲ್ಲಿ ನೋಡಬಹುದು ಇನ್ನೊಂದು ವಿಷಯವೆಂದರೆ ಸಮಾನಾಂತರ ಮೇಟ್ ಈ ಹಿಂದಿನದೆಲ್ಲವನ್ನು ತೆಗೆದುಹಾಕೋಣ ಈಗ ಮತ್ತೆ ಈ ಎರಡೂ ಸ್ವತಂತ್ರವಾಗಿವೆ ನಾವು ಇದನ್ನು ಭದ್ರಪಡಿಸುತ್ತೇವೆ ಮುಂದಿನ ರೀತಿಯ ಸಂಗಾತಿಯು ಸಮಾನಾಂತರ ಮೇಟ್ ಆಗಿದೆ ಈ ಮೇಟ್ ಅಲ್ಲಿ ನಾವು ಎರಡು ಸಮತಲಗಳನ್ನು ಪರಸ್ಪರ ಸಮಾನಾಂತರ ಆಗಿ ಮಾಡಬಹುದು ಈಗ ಈ ಎರಡು ಪರಸ್ಪರ ಸಮಾನಾಂತರವಾಗಿ ಒಂದೇ ಸಾಲಿನಲ್ಲಿಲ್ಲ ಎಂದು ನಾವು ನೋಡಬಹುದು ಇವುಗಳನ್ನು ಸಮಾನಾಂತರವಾಗಿ ಮಾಡಲು ನಾವು ಇಲ್ಲಿರುವ ಸಣ್ಣ ವಿಂಡೋವನ್ನು ಒತ್ತುತ್ತೇವೆ ನಂತರ ಮುಖ 1 ಮತ್ತು ನಂತರ ಮುಖ 2 ಓಕೆ ಒತ್ತಿ ಫಿನಿಷ್ ಮೇಟ್ ಅನ್ನು ಒತ್ತಿ ಎರಡು ಮುಖಗಳು ಒಂದಕ್ಕೊಂದು ಸಮಾನಾಂತರವಾಗಿರುತ್ತವೆ ಈ ಮುಖ ಮತ್ತು ಇದರ ಮೇಲಿನದು ಅವು ಯಾವಾಗಲೂ ಪರಸ್ಪರ ಸಮಾನಾಂತರವಾಗಿ ಉಳಿಯುತ್ತವೆ ನಾವು ಅದನ್ನು ಮತ್ತೆ ನೋಡಬಹುದು ಇದು ಮೇಟ್ ಇತಿಹಾಸ ನಾವು ಇದನ್ನು ತೆಗೆದುಹಾಕಿದರೆ ಮತ್ತೊಮ್ಮೆ ನಾವು ಮೇಟ್ ಅನ್ನು ಇದರ ಮೇಲೆ ಆಯ್ಕೆ ಮಾಡುತ್ತೇವೆ ಈಗ ನಾವು ಈ ಸಮತಲವನ್ನು ಆರಿಸೋಣ ಮತ್ತು ಈ ಮುಖವು ಈಗ ಪರಸ್ಪರ ಸಮಾನಾಂತರವಾಗಿದೆ ನಾವು ಸಮಾನಾಂತರವನ್ನು ಒತ್ತೋಣ ಇದು ಪರಸ್ಪರ ಸಮಾನಾಂತರವಾಗಿರುತ್ತದೆ ಅದು ಎಲ್ಲಿಗೆ ಚಲಿಸಿದರೂ ಅದು ಸಮಾನಾಂತರವಾಗಿಯೇ ಉಳಿಯುತ್ತದೆ ಮುಂದಿನ ರೀತಿಯ ಮೇಟ್ ಲಂಬವಾದ ಮೇಟ್ ಆಗಿದೆ ಇದು ಈ ಸಮಾನಾಂತರ ಮೇಟ್ ಗೆ ಹೋಲುತ್ತದೆ ಹಿಂದಿನದನ್ನು ಅಳಿಸೋಣ ನಾವು ಈ ಸಮಾನಾಂತರ ಮೇಟ್ ಅನ್ನು ತೆಗೆದುಹಾಕುತ್ತೇವೆ ಮತ್ತು ನಾವು ಲಂಬವಾ ದ ಮೇಟ್ಗೆ ಹೋಗುತ್ತೇವೆ ಈ ಸಣ್ಣ ವಿಂಡೋದ ಮೇಲೆ ಮತ್ತೆ ಒತ್ತಿ ಈಗ ನಾವು ನೋಡುತ್ತಿರುವ ಈ ಮುಖವನ್ನು ಇದಕ್ಕೆ ಅಥವಾ ಇದಕ್ಕೆ ಲಂಬವಾಗಿ ಮಾಡೋಣ ಓಕೆ ಒತ್ತಿ ಆದ್ದರಿಂದ ಈಗ ಈ ಮುಖವು ಯಾವಾಗಲೂ ಈ ಮುಖಕ್ಕೆ ಲಂಬವಾಗಿರುತ್ತದೆ ಹೇಗಾದರೂ ಎಲ್ಲಿಯಾದರೂ ಅದು ಚಲಿಸುತ್ತದೆ ಆದರೆ ಇದು ಈ ಎರಡಕ್ಕೂ ಲಂಬವಾಗೇ ಉಳಿದಿರುತ್ತದೆ ಮುಂದಿನ ರೀತಿಯ ಮೇಟ್ ಸ್ಪರ್ಶಕವಾಗಿರುವದು ನಾವು ವೃತ್ತಗಳೊಂದಿಗೆ ವ್ಯವಹರಿಸಬೇಕಾಗುತ್ತದೆ ಈ ರೀತಿಯಲ್ಲಿ ನಾವು ಸ್ಪರ್ಶಕ ದಂತಹ ಮೇಟ್ ಹೊಂದಿರಬೇಕು ಈ ಸ್ಪರ್ಶಕ ಮೇಟ್ ಅನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಹೊಸ ಜ್ಯಾಮಿತಿಯನ್ನು ಲೋಡ್ ಮಾಡೋಣ ನಮಗೆ ಇಲ್ಲಿ ಪಿನ್ ಇದೆ ಮತ್ತು ಸ್ಲಾಟ್ ಇದೆ ಸಾಮಾನ್ಯವಾಗಿ ನಾವು ಇವುಗಳನ್ನು ಮೀಟರ್ ಓಡೋಮೀಟರ್ ಗಳಲ್ಲಿ ಮತ್ತು ತಾಪಮಾನ ಮತ್ತು ಇತರ ನಿಯತಾಂಕಗಳನ್ನು ಹೊಂದಿಸುವಂತಹ ನಾಬ್ ಗಳಲ್ಲಿ ನೋಡಬಹುದು ಆದ್ದರಿಂದ ನಾವು ಬಯಸುವುದು ಏನೆಂದರೆ ಈ ಪಿನ್ ಈ ಸ್ಲಾಟ್ ಮೂಲಕ ಚಲಿಸಬೇಕಿದೆ ಮತ್ತು ಸಾಮಾನ್ಯ ಅರಿವಿನ ಪ್ರಕಾರ ಈ ನಿರ್ದಿಷ್ಟ ಮೇಲ್ಮೈ ಈ ವೃತ್ತಾಕಾರದ ಸಿಲಿಂಡರ್ ಗೆ ಸ್ಪರ್ಶಕವಾಗಿರಬೇಕು ಎಂದು ನಾವು ಬಯಸಬಹುದು ಇದನ್ನು ಮಾಡಲು ನಾವು ಇದನ್ನು ಇಲ್ಲಿಗೆ ಚಲಿಸಬಹುದು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡಬಹುದು ಇದು ಹೀಗಿರಬೇಕು ಇದನ್ನು ಭದ್ರಪಡಿಸಿ ಮತ್ತು ಈ ಪಿನ್ ಅನ್ನು ಫ್ಲೋಟ್ ಆಗುವಂತೆ ಮಾಡೋಣ ಸರಿ ಈಗ ನಮಗೆ ಯಾವುದೇ ಮೇಟಿಂಗ್ ಇಲ್ಲದ ಕಾರಣ ನಾವು ಅದನ್ನು ಎಲ್ಲಿಗಾದರೂ ಚಲಿಸಬಹುದು ಸದ್ಯಕ್ಕೆ ಈ ಸ್ಪರ್ಶಕ ಮೇಟ್ ಅನ್ನು ಪ್ರಯತ್ನಿಸೋಣ ನಾನು ಸ್ಪರ್ಶಕ ಮೇಟ್ ಗೆ ಹೋಗುತ್ತೇನೆ ನಾವು ಮತ್ತೆ ಈ ಸಣ್ಣ ವಿಂಡೋ ಅನ್ನು ಒತ್ತುತ್ತೇವೆ ವೃತ್ತಾಕಾರದ ಮೇಲ್ಮೈ ಮತ್ತು ಅದರ ಮೇಲೆ ಸ್ಪರ್ಶಕವಾಗಿರಬೇಕಾದ ಮೇಲ್ಮೈಯನ್ನು ಆಯ್ಕೆ ಮಾಡಿ ಮತ್ತು ಓಕೆ ಒತ್ತಿ ಸ್ಪರ್ಶಕ ವನ್ನು ಆರಿಸುತ್ತೇವೆ ಇಲ್ಲಿ ಓಕೆ ಅನ್ನು ಒತ್ತಿ ಅಥವಾ ಮಿನಿ ಟೂಲ್ಬಾಕ್ಸ್ನಲ್ಲಿ ಒತ್ತಿ ಆಯಿತು ಇದು ಈಗ ಇದಕ್ಕೆ ಸ್ಪರ್ಶಕವಾಗಿದೆ ಇದು ಈಗ ಈ ಮೇಲ್ಮೈಗೆ ಸ್ಪರ್ಶಕವಾಗಿದೆ ಹೇಗಾದರೂ ಇದರ ಚಲಿಸುವಿಕೆಯನ್ನು ನಾವು ನೋಡಬಹುದು ಏಕೆಂದರೆ ಇದಕ್ಕಾಗಿ ನಾವು ಡಿಗ್ರಿ ಆಫ್ ಫ್ರೀಡಂ ನಿರ್ಬಂಧಿಸಿಲ್ಲ ಆದ್ದರಿಂದ ಈ ಸ್ಲಾಟ್ ನಲ್ಲಿ ಇದನ್ನು ಲಾಕ್ ಮಾಡಲು ನಮಗೆ ಇನ್ನೂ ಕೆಲವು ನಿರ್ಬಂಧಗಳು ಬೇಕಾಗುತ್ತವೆ ಆದ್ದರಿಂದ ಇದಕ್ಕಾಗಿ ನಾವು ಈ ಎರಡರ ಸಮತಲಗಳು ಸ್ಲಾಟ್ ಮತ್ತು ಪಿನ್ ಅನ್ನು ಒಂದಕ್ಕೊಂದು ಒಂದೇ ಸಾಲಿನಲ್ಲಿ ಬರುವಂತೆ ಜೋಡಿಸಬಹುದು ಇದನ್ನು ಮಾಡಲು ನಾವು ಮೊದಲೇ ಕಲಿತಂತೆ ಮತ್ತೆ ಕೋ ಇನ್ಸೈಡ್ ಮಾಡುತ್ತೇವೆ ನಾವು ಮೇಟ್ ಗೆ ಹೋಗುತ್ತೇವೆ ಈ ಎರಡು ಸಮತಲಗಳನ್ನು ಅಂದರೆ ಎರಡು ಜ್ಯಾಮಿತಿ ಗಳಾದ ಪಿನ್ ಮತ್ತು ಸ್ಲಾಟ್ ಜ್ಯಾಮಿತಿ ಗಳನ್ನು ನಾವು ಆಯ್ಕೆ ಮಾಡುತ್ತೇವೆ ಇದಕ್ಕಾಗಿ ನಾವು ಮುಂಭಾಗದ ಸಮತಲ ವನ್ನು ಪರಿಶೀಲಿಸುತ್ತೇವೆ ಪಿನ್ ಗೆ ಮೇಲಿನ ಸಮತಲ ಮತ್ತು ಸ್ಲಾಟ್ ಗಾಗಿ ಮೇಲಿನ ಸಮತಲ ವನ್ನು ಪರಿಶೀಲಿಸುತ್ತೇವೆ ನಾವು ಕಂಟ್ರೋಲ್ ಹಿಡಿದು ಈ ಎರಡನ್ನು ಆರಿಸಿ ಈ ಸ್ಲಾಟ್ ನ ಮೇಲಿನ ಸಮತಲ ವನ್ನು ಮತ್ತು ಕಂಟ್ರೋಲ್ ಹಿಡಿದು ನಾವು ಪಿನ್ ನ ಮೇಲಿನ ಸಮತಲ ವನ್ನು ಆಯ್ಕೆ ಮಾಡುತ್ತೇವೆ ತದನಂತರ ಮೇಟ್ ಮೇಲೆ ಒತ್ತಿ ಅದು ಸ್ವಯಂಚಾಲಿತವಾಗಿ ಕೊಇನ್ಸಿಡೆಂಟ್ ಅನ್ನು ಸೂಚಿಸುತ್ತದೆ ಅಥವಾ ನಾವು ಇತರ ವಿಷಯಗಳನ್ನೂ ಆಯ್ಕೆ ಮಾಡಬಹುದು ಆದರೆ ಅದು ಸೂಚಿಸುವ ಕೊಇನ್ಸಿಡೆಂಟ್ ನಮಗೆ ಒಳ್ಳೆಯದು ನಾವು ಓಕೆ ಒತ್ತೋಣ ಈಗ ಇದು ಈಗ ಲಾಗ್ ಆಗಿರುವುದನ್ನು ನಾವು ನೋಡಬಹುದು ಮತ್ತು ಈಗ ಇದು ಈ ಸ್ಲಾಟ್ ನೊಳಗೆ ಚಲಿಸುತ್ತಿರುವುದನ್ನು ನೋಡಬಹುದು ಮತ್ತು ಅದು ನೋಡಲು ಸ್ಲಾಟ್ ಮೇಲ್ಮೈಗೆ ಸ್ಪರ್ಶಕವಾಗಿರುತ್ತದೆ ನಾವು ಇಲ್ಲಿ ಬಳಸಿದ ಎರಡು ಮೇಟ್ ಗಳೆಂದರೆ ಸ್ಪರ್ಶಕ ಸಿಲಿಂಡರ್ನ ಮೇಲ್ಮೈ ಮತ್ತು ಸ್ಲಾಟ್ ನ ಮೇಲ್ಮೈ ಮತ್ತು ಕೊಇನ್ಸಿಡೆಂಟ್ ಸಮತಲ ಗಳು ಪಿನ್ ಮತ್ತು ಸ್ಲಾಟ್ ಇದು ನಾವು ಚರ್ಚಿಸಿದ ಸ್ಪರ್ಶಕ ಮೇಟ್ ಆಗಿತ್ತು ಸರಿ ಸರಿ